ಜೈವಿಕರಿಯಾಕ್ಟರ್ ಗಳ ಕುರಿತು ಹದಿನಾರನೇ ಎನ್ಪಿಟಿಇಎಲ್ ಆನ್ಲೈನ್ ಪ್ರಮಾಣೀಕರಣ ಕೋರ್ಸ್ ಗೆ ಸ್ವಾಗತ ಹಿಂದಿನ ಉಪನ್ಯಾಸದಲ್ಲಿ ನಾವು ಸಮಸ್ಯೆಯನ್ನು ನಿಯೋಜಿಸಿದ್ದೇವೆ ಈ ಉಪನ್ಯಾಸದಲ್ಲಿ ನಾವು ಆ ಸಮಸ್ಯೆಯನ್ನು ಪರಿಹರಿಸೋಣ ಇದು ಅಭ್ಯಾಸದ ಸಮಸ್ಯೆ 4 ಸಮಸ್ಯೆ ಹೇಗಿದೆ ಎಂದರೆ ಡೈನಾಮಿಕ್ ರೆಸ್ಪಾನ್ಸ್ ವಿಧಾನದಿಂದ ಐದನೂರು ಆರ್ಪಿಎಂ ಒಂದು ಎಟಿಎಂ ಮತ್ತು 37 ಡಿಗ್ರಿ ಸಿ ಯಲ್ಲಿ ಕಾರ್ಯನಿರ್ವಹಿಸುವ ಸ್ಟರ್ಡ್ ಟ್ಯಾಂಕ್ ಜೈವಿಕರಿಯಾಕ್ಟರ್ Bioreactor ನ kLa ನಿರ್ಣಯದ ಸಮಯದಲ್ಲಿ ಪಡೆಯಲಾಗಿದೆ ಆಮ್ಲಜನಕದ ಮೂಲವು ಗಾಳಿಯಾಗಿತ್ತು ಕರಗಿದ ಆಮ್ಲಜನಕದ ಮಟ್ಟವನ್ನು ತಿಳಿಯಲು ಮಿಲಿವೋಲ್ಟ್ ಮೀಟರ್ ಅನ್ನು ಬಳಸಲಾಯಿತು ಜೈವಿಕರಿಯಾಕ್ಟರ್ ನ kLa ಅನ್ನು ಕಂಡುಹಿಡಿಯೋಣ ಇಲ್ಲಿ ನೀಡಲಾಗಿರುವುದು ಸಮಯ ಮತ್ತು ಮಿಲಿವೋಲ್ಟ್ ಗಳಲ್ಲಿ ಕರಗಿದ ಆಮ್ಲಜನಕ ಮುಚ್ಚಿದ ಅಂತ್ಯದ ಸಮಸ್ಯೆಗಳ ಬಗ್ಗೆ ನಾವು ನಮ್ಮ ಸಾಮಾನ್ಯ ಪ್ರಶ್ನೆಗಳನ್ನು ಕೇಳೋಣ ಏನು ಬೇಕಾಗಬಹುದು ಡೈನಾಮಿಕ್ ರೆಸ್ಪಾನ್ಸ್ ವಿಧಾನದಿಂದ ಜೈವಿಕರಿಯಾಕ್ಟರ್ ನ kLa ಬಗ್ಗೆ ಏನು ತಿಳಿದಿದೆ ಅಥವಾ ನೀಡಲಾಗಿದೆ ಜೀವಕೋಶಗಳ ಅನುಪಸ್ಥಿತಿಯಲ್ಲಿ ಜೈವಿಕರಿಯಾಕ್ಟರ್ ನಲ್ಲಿನ ಆಮ್ಲಜನಕದ ಸೋರ್ಪ್ಷನ್ ಪ್ರಕ್ರಿಯೆಯಲ್ಲಿ ಮಿಲಿವೋಲ್ಟ್ ವರ್ಸಸ್ ಸಮಯದ ಡೇಟಾ ಡೈನಾಮಿಕ್ ರೆಸ್ಪಾನ್ಸ್ ವಿಧಾನ ಚಾಲ್ತಿ ಇರುತ್ತದೆ ಕರಗಿದ ಆಮ್ಲಜನಕ ಪ್ರೋಬ್ ಅದರ ಕಾರ್ಯ ತತ್ವವನ್ನು ನೀವು ನೆನಪಿಸಿಕೊಂಡರೆ ಅದು ಎಲೆಕ್ಟ್ರೋ ರಾಸಾಯನಿಕ ತತ್ವವಾಗಿದೆ ಪ್ಲಾಟಿನಂ ಕ್ಯಾಥೋಡ್ ಬೆಳ್ಳಿ ಆನೋಡ್ ಆಗಿದೆ ತದನಂತರ ಇವುಗಳು ಎಲೆಕ್ಟ್ರೋಕೆಮಿಕಲ್ ವ್ಯವಸ್ಥೆಗೆ ಎಲೆಕ್ಟ್ರೋಲೈಟ್ ನಲ್ಲಿರಬೇಕು ಎಲೆಕ್ಟ್ರೋಲೈಟ್ ಕೆಸಿಎಲ್ ಆಗಿರುತ್ತದೆ ಇವುಗಳನ್ನು ಕವಚದಲ್ಲಿ ಇರಿಸಲಾಗುತ್ತದೆ ಇದನ್ನು ಬ್ರೋತ್ ಗೆ ಅದ್ದಿ ಅದರಲ್ಲಿ ಕರಗಿದ ಆಮ್ಲಜನಕದ ಮಟ್ಟವನ್ನು ಅಳೆಯಬೇಕಾಗುತ್ತದೆ ಮತ್ತು ಈ ಕವಚ ಆಮ್ಲಜನಕದ ಪ್ರವೇಶಸಾಧ್ಯ ಮೆಂಬ್ರೇನ್ ಇಂದ ಮುಚ್ಚಲ್ಪಟ್ಟಿದೆ ಎಲೆಕ್ಟ್ರೋಲೈಟ್ ನಲ್ಲಿ ಈ ಎರಡು ವಿದ್ಯುದ್ವಾರಗಳಿಂದ ಉತ್ಪತ್ತಿಯಾಗುವ ಪ್ರವಾಹಕ್ಕೆ ಅನುಪಾತದಲ್ಲಿ ಆಮ್ಲಜನಕ ಮೆಂಬ್ರೇನ್ ಮೂಲಕ ಹರಡುತ್ತದೆ ಮತ್ತು ಎಲೆಕ್ಟ್ರೋ ರಾಸಾಯನಿಕ ಕೋಶವನ್ನು ತಲುಪುತ್ತದೆ ಆದ್ದರಿಂದ ಆಮ್ಲಜನಕದ ಮಟ್ಟವು ಪ್ರವಾಹಕ್ಕೆ ನೇರವಾಗಿ ಸಂಬಂಧಿಸಿದೆ ಈ ಉದಾಹರಣೆಯಲ್ಲಿ ಶೇಕಡಾವಾರು ಗಾಳಿಯ ಶುದ್ಧತ್ವಕ್ಕೆ ಬದಲಾಗಿ ಪ್ರವಾಹವನ್ನು ನೇರವಾಗಿ ನೀಡಲಾಗುತ್ತದೆ ಪ್ರಸ್ತುತವನ್ನು ಅಳೆಯಲಾಗುತ್ತದೆ ಮತ್ತು ನಂತರ ಲೆಕ್ಕಾಚಾರದ ಮೂಲಕ ನಿಮಗೆ ಗಾಳಿಯ ಶುದ್ಧತ್ವವನ್ನು ನೀಡಲು ಇತ್ತೀಚಿನ ದಿನಗಳಲ್ಲಿ ಲಭ್ಯವಿರುವ ಮೀಟರ್ ಗಳಲ್ಲಿ ವಿದ್ಯುನ್ಮಾನವಾಗಿ ಪರಿವರ್ತನೆ ಇರುತ್ತದೆ ಇಲ್ಲಿ ಸ್ವತಃ ಕರಗಿದ ಆಮ್ಲಜನಕದ ಮಿಲಿವೋಲ್ಟ್ ಗಳು ನೇರ ಸೂಚಕಗಳಾಗಿವೆ ಅದು ಕನಿಷ್ಠವಾಗಿರುತ್ತದೆ ನಾನು ಹೇಳಿದಂತೆ ಇದು ನನ್ನ ಡಾಕ್ಟರೇಟ್ ಅಧ್ಯಯನಗಳು ನನ್ನ ಸ್ವಂತ ದತ್ತಾಂಶವಾಗಿದೆ ಮತ್ತು ಈ ಸಂದರ್ಭಗಳಲ್ಲಿ ಡಿಒ ಅನ್ನು ಅಳೆಯಲು ನಾನು ಮಿಲಿವೋಲ್ಟ್ ಮೀಟರ್ ಅನ್ನು ಬಳಸಿದ್ದೇನೆ ಇದು ನನ್ನ ಸ್ವಂತ KLa ಮಾಪನ ದತ್ತಾಂಶಗಳಲ್ಲಿ ಒಂದಾಗಿದೆ ಆದ್ದರಿಂದ ಕರಗಿದ ಆಮ್ಲಜನಕದ ಅಳತೆಯಾಗಿ ನಾವು ಮಿಲಿವೋಲ್ಟ್ ಗಳನ್ನು ಉಪಯೋಗಿಸುತ್ತೀವಿ ಜೈವಿಕರಿಯಾಕ್ಟರ್ ಪರಿಸ್ಥಿತಿಗಳು ಸ್ಟಿರರ್ ಐದನೂರು ಆರ್ಪಿಎಂ ನಲ್ಲಿ ತಿರುಗುತ್ತಿದೆ ಒತ್ತಡವು ಒಂದು ಎಟಿಎಂ ತಾಪಮಾನವು 37 ಡಿಗ್ರಿ ಸಿ ಎಂದು ನಮಗೆ ತಿಳಿದಿದೆ ಉಪನ್ಯಾಸದಲ್ಲಿ ಹೇಳಿದಂತೆ ಈ ಎಲ್ಲಾ ನಿಯತಾಂಕಗಳು ಅಜಿಟೇಷನ್ ಮಟ್ಟ ಆರ್ಪಿಎಂ ಗಾಳಿಯ ಮಟ್ಟ ನಿಮಿಷಕ್ಕೆ ಲೀಟರ್ ಅಥವಾ ನಿಮಿಷಕ್ಕೆ ಒಂದು ಪರಿಮಾಣ ತಾಪಮಾನ ಒತ್ತಡ ಎಲ್ಲವೂ kLa ಮೌಲ್ಯದ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತವೆ ಇವುಗಳಲ್ಲಿನ ಬದಲಾವಣೆಗಳು kLa ಮೌಲ್ಯವನ್ನು ಬದಲಾಯಿಸುತ್ತದೆ ಆದ್ದರಿಂದ kLa ಅನ್ನು ಕಂಡುಹಿಡಿಯುವಾಗ ಸಾಮಾನ್ಯವಾಗಿ ಏನು ಮಾಡಲಾಗುತ್ತದೆ ಎಂದರೆ ಈ ಎಲ್ಲಾ ಪರಿಸ್ಥಿತಿಗಳನ್ನು ಆಪರೇಟಿಂಗ್ ಸ್ಥಿತಿಯಲ್ಲಿ ಹೊಂದಿಸುವುದು ಮತ್ತು kLa ಅನ್ನು ಅಳೆಯುವುದು ಅದು ನಮಗೆ ಜೈವಿಕರಿಯಾಕ್ಟರ್ ನ ಆಮ್ಲಜನಕ ವರ್ಗಾವಣೆ ಸಾಮರ್ಥ್ಯ ಅಥವಾ ಆಮ್ಲಜನಕದ ಪೂರೈಕೆ ಸಾಮರ್ಥ್ಯದ ಕಲ್ಪನೆಯನ್ನು ನೀಡುತ್ತದೆ ಮೂರನೆಯ ಪ್ರಶ್ನೆ ಏನು ನೀಡಲಾಗಿದೆ ಎಂಬುದನ್ನು ಹೇಗೆ ಸಂಪರ್ಕಿಸುವುದು ಎಂಬುದಾಗಿದೆ ನಾವು ಈಗಾಗಲೇ ln CC CO2 kLat ಅನ್ನು ಪಡೆದುಕೊಂಡಿದ್ದೇವೆ CO2 ಕರಗಿದ ಆಮ್ಲಜನಕದ ಮಟ್ಟದ ಸಾಂದ್ರತೆಯಾಗಿದೆ ಮತ್ತು C ಎಂಬುದು ದ್ರವ ಫೇಸ್ ನ ಸಾಂದ್ರತೆಯಾಗಿದ್ದು ಅದು ಅನಿಲ ಫೇಸ್ ನ ಆಮ್ಲಜನಕದ ಸಾಂದ್ರತೆಯೊಂದಿಗೆ ಸಮತೋಲನದಲ್ಲಿರುತ್ತದೆ ಹೀಗಾಗಿ ಫ್ಲೋಟ್ ನಲ್ಲಿ ln CC CO2 vs t kLa ಸ್ಲೋಪ್ ಆಗಿದೆ ಫ್ಲೋಟ್ ನ ಪಾಯಿಂಟ್ ಗಳ ಲೆಕ್ಕಾಚಾರವನ್ನು ಮೇಲಿನ ಚಿತ್ರದಲ್ಲಿ ತೋರಿಸಲಾಗಿದೆ ಡೇಟಾ ಇಂದ ನಾವು ಡಿಒ ಮಟ್ಟವು 1 1 ಕ್ಕೆ ಸ್ಥಿರ ಮೌಲ್ಯವನ್ನು ಹೆಚ್ಚಿಸುತ್ತದೆ ಮತ್ತು ತಲುಪುತ್ತದೆ ಎಂದು ನೋಡಬಹುದು ಅನಿಲ ಫೇಸ್ ದೊಂದಿಗೆ ದ್ರವವು ಶುದ್ಧತ್ವ ಅಥವಾ ಸಮತೋಲನದ ಸ್ಥಿತಿಯನ್ನು ತಲುಪಿದೆ ಎಂದು ಇದು ಸೂಚಿಸುತ್ತದೆ ಅದು ಇಲ್ಲಿ ಗಾಳಿಯಾಗಿದೆ ಆದ್ದರಿಂದ ಈ ಮಿಲಿವೋಲ್ಟ್ ಮೌಲ್ಯವು ನೇರವಾಗಿ C ಗೆ ಅನುಪಾತದಲ್ಲಿರುತ್ತದೆ ಮತ್ತು ಆದ್ದರಿಂದ ನಾವು ಅದನ್ನು C ಎಂದು ತೆಗೆದುಕೊಳ್ಳೋಣ ನಂತರ ಮೌಲ್ಯಗಳನ್ನು ವಿಭಿನ್ನ ಸಮಯದ ಬಿಂದುಗಳಿಗೆ ln CC CO2 ಗೆ ಲೆಕ್ಕಹಾಕಲಾಗುತ್ತದೆ ln CC CO2 ವರ್ಸಸ್ ಸಮಯಕ್ಕೆ ನೀವು ಈ ರೀತಿಯ ವಕ್ರರೇಖೆಯನ್ನು ಪಡೆಯುತ್ತೀರಿ ನಾವು ಆ ನಿರ್ದಿಷ್ಟ ಸಮೀಕರಣವನ್ನು ರೇಖೀಯ ರೆಜಿಮ್ ನಲ್ಲಿ ಮಾತ್ರ ಆಮ್ಲಜನಕದ ಸೋರ್ಪ್ಷನ್ ಗೆ ಬಳಸಬಹುದು ಇದು ಇಲ್ಲಿ ರೇಖಾತ್ಮಕವಲ್ಲದ ರೆಜಿಮ್ ಆಗಿದೆ ರೇಖೀಯತೆಯು ಬಹುಶಃ ಇಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಮೇಲಕ್ಕೆ ಹೋಗುತ್ತದೆ kLa ಲೆಕ್ಕಾಚಾರಕ್ಕಾಗಿ ನಾವು ಈ ಪ್ರದೇಶವನ್ನು ಮಾತ್ರ ನೋಡಲಿದ್ದೇವೆ ನಾವು ಕೇವಲ ಈ ನಿರ್ದಿಷ್ಟ ಪ್ರದೇಶದ ಸ್ಲೋಪ್ ನತ್ತ ನೋಡಲಿದ್ದೇವೆ ರೇಖಾತ್ಮಕವಲ್ಲದ ಪ್ರದೇಶದಲ್ಲಿರುವ ಮೊದಲ ಮೂರು ಬಿಂದುಗಳನ್ನು ನಾವು ಕೈಬಿಡಲಿದ್ದೇವೆ ನಾವು ಅದನ್ನು ಮಾಡಿದರೆ ನಮಗೆ ಈ ರೀತಿಯ ಕರ್ವ್ ಸಿಗುತ್ತದೆ ಸುಮಾರು ಐವತ್ತಾರು ಸೆಕೆಂಡು ಗಳಲ್ಲಿ ರೇಖೀಯತೆ ಪ್ರಾರಂಭವಾಯಿತು ನಾವು ಇಲ್ಲಿ ಎಲ್ಲಾ ಬಿಂದುಗಳನ್ನು ಬಳಸಿದ್ದೇವೆ ಇದು ಪ್ರಾಯೋಗಿಕ ದತ್ತಾಂಶವಾಗಿದೆ ಆದ್ದರಿಂದ ಇದು ಯಾವಾಗಲೂ ನಿಖರವಾದ ಕಟ್ಟುನಿಟ್ಟಾದ ಸಾಲಿನಲ್ಲಿ ಬೀಳುತ್ತದೆ ಎಂದು ನೀವು ನಿರೀಕ್ಷಿಸುವುದಿಲ್ಲ ಇದು ಸಾಕಷ್ಟು ಒಳ್ಳೆಯದು ಆರ್ ಸ್ಕ್ವೇರ್ ಮೌಲ್ಯವು ಸುಮಾರು 0 94 ಆಗಿದ್ದು ಅದು ಬಹುಶಃ ಉತ್ತಮವಾಗಿದೆ ಅದು ಈ ನಿರ್ದಿಷ್ಟ ಡೇಟಾ ದಿಂದ ಪಡೆಯಬಹುದಾಗಿದೆ ಮತ್ತು ಇದು ಸಮೀಕರಣವಾಗಿದೆ ಅಳವಡಿಸಲಾದ ಸಮೀಕರಣ ಅಂದರೆ ಸ್ಲೋಪ್ 0 0914 s 1 ನಾವು ಸಾಮಾನ್ಯವಾಗಿ ಪ್ರತಿ ಗಂಟೆಗೆ KLa ಅನ್ನು ಒದಗಿಸುತ್ತೇವೆ ಅದನ್ನು ಅರ್ಥೈಸಿಕೊಳ್ಳುವುದು ಸುಲಭ ಏಕೆಂದರೆ ನಾವು ಸಾಮಾನ್ಯವಾಗಿ KLa ಅನ್ನು ಪ್ರತಿ ಗಂಟೆಯ ಆಧಾರದ ಮೇಲೆ ನೋಡುತ್ತೇವೆ ಪ್ರತಿ ಗಂಟೆಯ ಆಧಾರದ ಮೇಲೆ ಇದು 329 h 1 ಆಗಿ ಬದಲಾಗುತ್ತದೆ